ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು II ಭಾಗ 10 ಸಮತಲದ ಪ್ರಕ್ಷೇಪಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿರುವ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನಿಮಗೆ ಸ್ವಾಗತ ನಾವು "ಸಮತಲಗಳು ಮತ್ತು ರೇಖೆಗಳ ಪ್ರಕ್ಷೇಪಗಳು" ಅನ್ನು ಒಳಗೊಳ್ಳುತ್ತಿದ್ದೇವೆ ನಾವು ಉಪನ್ಯಾಸ ಸಂಖ್ಯೆ 40 ರಲ್ಲಿದ್ದೇವೆ ಕೊನೆಯ ತರಗತಿಯಲ್ಲಿ ನಾವು ಸಮತಲಗಳ ಪ್ರಕ್ಷೇಪಣವನ್ನು ನೋಡಲು ಪ್ರಯತ್ನಿಸುತ್ತೇವೆ ಮತ್ತು ಉದಾಹರಣೆಯ ಮೂಲಕ ಸಹಾಯಕ ಸಮತಲಗಳ ಬಗ್ಗೆ ಒಂದು ಕಲ್ಪನೆಯನ್ನು ಹೊಂದಿದ್ದೇವೆ ಉದಾಹರಣೆಗೆ ಕೊನೆಯ ತರಗತಿಯಲ್ಲಿ ಪಂಚಭುಜವನ್ನು ತೆಗೆದುಕೊಂಡಿದ್ದೇವೆ ಅದು 30 ಮಿ ಬದಿಗಳ ಒಂದು ಬದಿಯಲ್ಲಿ 45 ಡಿಗ್ರಿ XY ಅಕ್ಷಕ್ಕೆ ಕೋನವನ್ನು ಮಾಡುತ್ತಿದೆ ಮತ್ತು ಮುಂಭಾಗದ ನೋಟವು XY ಗೆ 45 ಡಿಗ್ರಿಗಳಷ್ಟು ಕೋನವನ್ನು ಮಾಡುತ್ತಿದೆ ನಂತರ ನಿಜವಾದ ಆಕಾರ ಯಾವುದು ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಆ ಸಮಸ್ಯೆಗೆ ನಾವು ಏನು ಮಾಡಿದ್ದೇವೆ ಮೊದಲು ಸಾಮಾನ್ಯ ಪಂಚಭುಜವನ್ನು ರಚಿಸಿರಿ ಒಂದು ಬದಿ ಈ XY ಅಕ್ಷದೊಂದಿಗೆ 30 ಡಿಗ್ರಿ ಕೋನವನ್ನು ಮಾಡುತ್ತಿದೆ ಅದರ ನಂತರ ಈ ಬಿಂದುಗಳನ್ನು a e d c ಮತ್ತು b ಅನ್ನು ಆ ಮುಂಭಾಗದ ವೀಕ್ಷಣೆಗೆ ಪ್ರಕ್ಷೇಪಿಸಿದ್ದೇವೆ ಅಲ್ಲಿ ಮುಂಭಾಗದ ನೋಟವು 45 ಡಿಗ್ರಿ ಕೋನವನ್ನು ಮಾಡುತ್ತಿದೆ ಏಕೆಂದರೆ ಒಂದು ಬದಿ ಈ XY ಅಕ್ಷಕ್ಕೆ 45 ಡಿಗ್ರಿಗಳಷ್ಟು ಇಳಿಜಾರಾಗಿದೆ ಅದರ ನಂತರ ಈ ವೀಕ್ಷಣೆಯಿಂದ ನಿಜವಾದ ಆಕಾರವನ್ನು ರಚಿಸುತ್ತೇವೆ ಏಕೆಂದರೆ ಮುಂಭಾಗದ ನೋಟಗಳು ಮತ್ತು ಮೇಲ್ಭಾಗದ ನೋಟಗಳನ್ನು ನೀಡಿದಾಗ ಸಹಾಯಕ ಸಮತಲ ಪರಿಕಲ್ಪನೆಯು ಉಪಯುಕ್ತವಾಗಿರುತ್ತದೆ ಆದರೆ ಈ ಮುಂಭಾಗದ ನೋಟಗಳು ಮತ್ತು ಮೇಲ್ಭಾಗದ ನೋಟಗಳು ನಿಜವಾದ ಉದ್ದವಾಗದಿರಬಹುದು ಅದನ್ನು ಬಳಸಿಕೊಂಡು ಏನು ನಿರ್ಮಿಸಿದ್ದೇವೆ ನಾವು X1Y1 ಎಂಬ ಸಹಾಯಕ ಸಮತಲವನ್ನು ಬಳಸಿದ್ದೇವೆ ಮತ್ತು ನಂತರ ಈ ಬಿಂದುಗಳನ್ನು a b e c d ಬಿಂದುಗಳನ್ನು ಪ್ರಕ್ಷೇಪಿಸುತ್ತೇವೆ ಈ XY ಸಮತಲದ ನಡುವಿನ ಅಂತರವು ಈ ಬಿಂದುಗಳಿಗೆ a1 b1 c1 d1 ಮತ್ತು e1 ಈ ಬಿಂದುವನ್ನು ಸೇರಿಸುವುದರಿಂದ ನಮಗೆ ನಿಜವಾದ ಆಕಾರವನ್ನು ಪಡೆಯುತ್ತೇವೆ ಇಂದಿನ ತರಗತಿಯಲ್ಲಿ ಈ ಸಹಾಯಕ ಸಮತಲಗಳನ್ನು ಸಮತಲ ಸಮತಲ ಅಥವಾ ಲಂಬ ಸಮತಲಕ್ಕೆ ಸಂಬಂಧಿಸಿದಂತೆ ಅಥವಾ ಎರಡರಲ್ಲೂ ನಿರ್ಮಿಸಬೇಕೇ ಎಂದು ಸಹಾಯಕ ಸಮತಲ ಪರಿಕಲ್ಪನೆಗಳ ಬಗ್ಗೆ ವಿವರವಾಗಿ ಕಲಿಯುತ್ತೇವೆ ನಾವು ಪ್ರಾರಂಭಿಸೋಣ ಸಹಾಯಕ ಸಮತಲದ ಬಗ್ಗೆ ವಿಭಿನ್ನ ಪ್ರಕ್ಷೇಪಣಗಳ ವೀಕ್ಷಣೆಗಳು ವಿಶೇಷವಾಗಿ ಆರ್ಥೋಗ್ರಾಫಿಕ್ ಪ್ರಕ್ಷೇಪಣಗಳನ್ನು ವೀಕ್ಷಿಸಿದಾಗ ಇದು ನಿಜವಾದ ಉದ್ದವನ್ನು ತೋರಿಸಲಾಗದಿದ್ದಾಗ ಈ ಸಹಾಯಕ ಸಮತಲ ವಿಧಾನವನ್ನು ಬಳಸಿಕೊಳ್ಳುತ್ತೇವೆ ಮುಂಭಾಗದ ನೋಟ ಮೇಲ್ಭಾಗದ ನೋಟ ಮತ್ತು ಬಲಭಾಗ ಅಥವಾ ಎಡಭಾಗದ ವೀಕ್ಷಣೆಗಳ ಮೂರು ಪ್ರಮುಖ ಪ್ರಕ್ಷೇಪಗಳ ಹೊರತಾಗಿ ಪ್ರಕ್ಷೇಪಣದ ಹೆಚ್ಚುವರಿ ಸಮತಲಗಳು ನಿಜವಾದ ಉದ್ದಗಳನ್ನು ಈ ಸಹಾಯಕ ಸಮತಲಗಳು ಎಂದು ತೋರಿಸುತ್ತದೆ ಆದ್ದರಿಂದ ಸಮತಲವನ್ನು ಆರಿಸುವಾಗ ಲಂಬ ಸಮತಲದಿಂದಲ್ಲ ಸಮತಲ ಸಮತಲದಿಂದಲ್ಲ ಪ್ರೊಫೈಲ್ ಸಮತಲವಲ್ಲ ಆದರೆ ಸಮತಲ ಸಮತಲ ಅಥವಾ ಲಂಬ ಸಮತಲಕ್ಕೆ ಅಥವಾ ಎರಡಕ್ಕೂ ಓರೆಯಾಗಿರುವ ಸಮತಲ ಆ ವಸ್ತುವನ್ನು ಆ ಸಮತಲಕ್ಕೆ ಪ್ರಕ್ಷೇಪಿಸುವಾಗ ನಾವು ನಿಜವಾದ ಆಕಾರವನ್ನು ಪಡೆಯಬಹುದು ಸಾಮಾನ್ಯವಾಗಿ ಇವುಗಳನ್ನು ಅಂಚಿಗೆ ಸಮಾನಾಂತರವಾಗಿ ನಿರ್ಮಿಸಲಾಗುತ್ತದೆ ಇದನ್ನು ನಿಜವಾದ ಉದ್ದದಲ್ಲಿ ತೋರಿಸಬೇಕು ಮತ್ತು ಯಾವುದೇ ಮೂರು ತತ್ವ ಪ್ರಕ್ಷೇಪಗಳ ಸಮತಲಗಳಿಗೆ ಲಂಬವಾಗಿರುತ್ತದೆ ನಮ್ಮ ಪ್ರಧಾನ ಪ್ರಕ್ಷೇಪಗಳ ಸಮತಲಗಳು ಯಾವಾಗಲೂ ಲಂಬ ಸಮತಲ ಸಮತಲ ಸಮತಲ ಮತ್ತು ಪಾರ್ಶ್ವ ಅಥವಾ ಪ್ರೊಫೈಲ್ ಸಮತಲವಾಗಿರುತ್ತದೆ ಮತ್ತು ಈ ಸಹಾಯಕ ಸಮತಲಗಳು ಅವುಗಳೊಂದಿಗೆ ಕೋನವನ್ನು ಮಾಡಬಹುದು ಮತ್ತು ನಿಜವಾದ ಆಕಾರ ಅಥವಾ ನಿಜವಾದ ಉದ್ದವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಈ ನಿಜವಾದ ಉದ್ದವನ್ನು ಆ ದಿಕ್ಕಿನಲ್ಲಿ ಹೇಗೆ ಜೋಡಿಸಲಾಗಿದೆ ಎಂಬುದನ್ನು ಈ ಸಹಾಯಕ ಸಮತಲವನ್ನು ಆರಿಸಿಕೊಳ್ಳುತ್ತೇವೆ ಇದರಿಂದಾಗಿ ಈ ಸಮತಲವು ಆರ್ಥೋಗೋನಲ್ ಅಥವಾ ಇತರ ಸಮತಲಗಳೊಂದಿಗೆ 90 ಡಿಗ್ರಿಗಳನ್ನು ಮಾಡಬಹುದು ಆದ್ದರಿಂದ ಎರಡು ಮುಖ್ಯ ಸಮತಲಗಳಿವೆ ಅವು ಒಂದು ಸಹಾಯಕ ಲಂಬ ಸಮತಲ ಮತ್ತು ಇನ್ನೊಂದು ಸಹಾಯಕ ಇಳಿಜಾರಾದ ಸಮತಲವಾಗಿರುತ್ತದೆ ಮೊದಲನೆಯದನ್ನು ನೋಡೋಣ ಸಹಾಯಕ ಸಮತಲವನ್ನು ಸಮತಲ ಸಮತಲಕ್ಕೆ ಲಂಬವಾಗಿ ಆಯ್ಕೆಮಾಡಿದರೆ ಮತ್ತು ಲಂಬ ಸಮತಲಕ್ಕೆ ಕೋನವನ್ನು ಮಾಡಿದರೆ ಇದರರ್ಥ ನಾವು ಚಿತ್ರವನ್ನು ರಚಿಸೋಣ ಇದು ನಮ್ಮ ಲಂಬ ಸಮತಲವಾಗಿರಬಹುದು ಮತ್ತು ಇದು ಸಮತಲ ಸಮತಲವಾಗಿದೆ ಇದು ಸಮತಲ ಸಮತಲಕ್ಕೆ ಲಂಬವಾಗಿರಬೇಕು ಆದರೆ ಲಂಬ ಸಮತಲಕ್ಕೆ ಕೋನವನ್ನು ಮಾಡುವುದು ಅಂದರೆ ಲಂಬವಾಗಿ ಅದು ಆ ದಿಕ್ಕಿನಲ್ಲಿರುವ ಸಮತಲವಾಗಬಹುದು ಅದು ಅಂತಹ ರೀತಿಯ ಸಮತಲವಾಗಿರಬಹುದು ಅಥವಾ ಅದು ಲಂಬ ಸಮತಲದೊಂದಿಗೆ ಇಳಿಜಾರಾಗಿರಬಹುದು ಆದ್ದರಿಂದ ಸಾಮಾನ್ಯ ಇಳಿಜಾರಿನ ಕೋನ ಈ ಸಹಾಯಕ ಸಮತಲವನ್ನು ರಚಿಸಲು ಹೋದರೆ ಆದ್ದರಿಂದ ಕೋನವನ್ನು ಹೊಂದಿದ ಆದರೆ ಇನ್ನೂ ಲಂಬವಾಗಿರುತ್ತದೆ ಆದ್ದರಿಂದ ನಾವು ಮಾತನಾಡುತ್ತಿರುವ ಸಮತಲ ಇದು ಇದು ಲಂಬ ಸಮತಲ ಮತ್ತು ಇದು ಸಮತಲ ಸಮತಲವಾಗಿದೆ ಮತ್ತು ನಮ್ಮಲ್ಲಿ ಸಹಾಯಕ ಸಮತಲವಿದೆ ಅದು ಸಮತಲ ಸಮತಲದೊಂದಿಗೆ 90 ಡಿಗ್ರಿಗಳನ್ನು ಮಾಡುತ್ತದೆ ಆದರೆ ಇದು ಲಂಬ ಸಮತಲಕ್ಕೆ ಸಂಬಂಧಿಸಿದಂತೆ ಒಂದು ಇಳಿಜಾರಿನ ಕೋನವನ್ನು ಮಾಡುತ್ತದೆ ಏಕೆಂದರೆ ನಾವು ಸಂಪರ್ಕಿಸುತ್ತಿದ್ದರೆ ಈ ಸಂಪೂರ್ಣ ಸಮತಲವು ಛೇದಿಸುತ್ತದೆ ಮತ್ತು ಅದು ಕೋನವನ್ನು ಮಾಡುತ್ತಿದೆ ಅಂತಹ ರೀತಿಯ ಸಮತಲಗಳನ್ನು ಹೊಂದಿದ್ದರೆ ಸಹಾಯಕ ಸಮತಲದಲ್ಲಿ ಪ್ರಕ್ಷೇಪಿಸಲಾದ ವಸ್ತುವಿನ ವೀಕ್ಷಣೆಗಳನ್ನು ಸಹಾಯಕ ಮುಂಭಾಗದ ನೋಟ ಎಂದು ಕರೆಯಲಾಗುತ್ತದೆ ಅದೇ ರೀತಿಯಲ್ಲಿ ಸಹಾಯಕ ಸಮತಲವು ಈ ದಿಕ್ಕಿನಲ್ಲಿದೆ ಉದಾಹರಣೆಗೆ ಕೆಲವು ಚದರ ಬ್ಲಾಕ್ ಹೊಂದಿರಬಹುದು ಈಗ ಆ ಸಮತಲದಲ್ಲಿ ಪ್ರಕ್ಷೇಪಿಸುತ್ತಿದ್ದರೆ ನಾವು ನೋಡಲಿರುವುದು ಲಂಬ ಸಮತಲದಲ್ಲಿರುವ ಆ ವಸ್ತುವಿನ ಸಂಪೂರ್ಣ ಎತ್ತರ ಈ ನಿಜವಾದ ಎತ್ತರ ಏನೇ ಇರಲಿ ಅದನ್ನು ಈ ಸಹಾಯಕ ಲಂಬ ಸಮತಲದಲ್ಲಿ ನೋಡುತ್ತೇವೆ ಆದ್ದರಿಂದ ಆ ಸಹಾಯಕ ಮುಂಭಾಗದ ನೋಟ ಮತ್ತು ಸಹಾಯಕ ಸಮತಲವನ್ನು ಸಹಾಯಕ ಲಂಬ ಸಮತಲ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಎ ಎಂದು ಸೂಚಿಸಲಾಗುತ್ತದೆ ಆದ್ದರಿಂದ ಲಂಬ ಸಮತಲದೊಂದಿಗೆ ಇಳಿಜಾರಿನ ಕೋನವನ್ನು ಮಾಡುವ ಆ ಇಳಿಜಾರಾದ ಸಮತಲಕ್ಕೆ ಪ್ರಕ್ಷೇಪಗಳನ್ನು ತೆಗೆದುಕೊಳ್ಳಲಿದ್ದೇವೆ ಸಹಾಯಕ ಸಮತಲವು ಲಂಬ ಸಮತಲಕ್ಕೆ ಲಂಬವಾಗಿದ್ದರೆ ಮತ್ತು ಸಮತಲ ಸಮತಲಕ್ಕೆ ಓರೆಯಾಗಿದ್ದರೆ ಇದು ಲಂಬ ಸಮತಲ ಸಮತಲ ಸಮತಲವಾಗಿರುತ್ತದೆ ಇದನ್ನು ಲಂಬ ಸಮತಲ ಎಂದು ಕರೆಯಲಾಗುತ್ತದೆ ಇದು ಸಮತಲ ಸಮತಲವಾಗಿದೆ ಈಗ ಇದು ಲಂಬ ಸಮತಲಕ್ಕೆ ಲಂಬವಾಗಿರುತ್ತದೆ ಆದರೆ ಸಮತಲ ಸಮತಲಕ್ಕೆ ಇಳಿಜಾರಾಗಿರುತ್ತದೆ ಅಂದರೆ ಈ ರೀತಿಯಲ್ಲಿ ಸಮತಲವನ್ನು ರಚಿಸುತ್ತಿದ್ದರೆ ನಾವು ಸ್ವಲ್ಪ ಬಣ್ಣವನ್ನು ಬಳಸೋಣ ಇದು ನಾವು ಮಾತನಾಡುತ್ತಿರುವ ಸಮತಲವಾಗಿರುತ್ತದೆ ನಾವು ವಿಸ್ತರಿಸುತ್ತಿದ್ದರೆ ಅದು ಸಮತಲ ಸಮತಲದೊಂದಿಗೆ ಕೋನವನ್ನು ಮಾಡಲು ಹೊರಟಿದೆ ಆದ್ದರಿಂದ ಈ ಸಮತಲ ಎ ಈ ಇಳಿಜಾರಾದ ಸಮತಲವನ್ನು ಸಮತಲ ಸಮತಲದೊಂದಿಗೆ ಕೋನವನ್ನು ಮಾಡುವ ಸಹಾಯಕ ಇಳಿಜಾರಿನ ಸಮತಲ ಎಂದು ಕರೆಯೋಣ ಆದರೆ ನಾವು ಅಳೆಯುವಾಗ ಇದು ಯಾವಾಗಲೂ ಲಂಬ ಸಮತಲದೊಂದಿಗೆ 90 ಡಿಗ್ರಿಗಳಾಗಿರುತ್ತದೆ ಮತ್ತು ಆ ರೀತಿಯ ಸಮತಲವನ್ನು ಸಹಾಯಕ ಮೇಲ್ಭಾಗದ ನೋಟ ಮತ್ತು ಸಹಾಯಕ ಸಮತಲವನ್ನು ಸಹಾಯಕ ಇಳಿಜಾರಾದ ಸಮತಲ ಎಂದು ಕರೆಯಲಾಗುತ್ತದೆ ಹಾಗಾದರೆ ಆ ಸಮತಲದಲ್ಲಿ ಪಡೆಯಲು ಹೊರಟಿರುವ ಪ್ರಕ್ಷೇಪಗಳ ಬಗ್ಗೆ ಏನು ಸಹಾಯಕ ಮೇಲ್ಭಾಗದ ನೋಟ ಅದು ಆಗುತ್ತದೆ ಮತ್ತು ಸಮತಲವನ್ನು ಸಹಾಯಕ ಇಳಿಜಾರಾದ ಸಮತಲ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸಹಾಯಕ ಲಂಬ ಸಮತಲ ನಾವು ಸಾಧಿಸಲು ಹೊರಟಿರುವ ಪ್ರಕ್ಷೇಪಗಳನ್ನು ಸಹಾಯಕ ಮುಂಭಾಗದ ನೋಟಗಳು ಎಂದು ಕರೆಯಲಾಗುತ್ತದೆ ಮತ್ತು ಸಹಾಯಕ ಇಳಿಜಾರಾದ ಸಮತಲಕ್ಕೆ ನಾವು ಪಡೆಯಲಿರುವ ಪ್ರಕ್ಷೇಪಗಳು ಸಹಾಯಕ ಮೇಲ್ಭಾಗದ ನೋಟಗಳು ಆದ್ದರಿಂದ ಈ ಸಂಪೂರ್ಣ ಸಮತಲದ ಪರಿಕಲ್ಪನೆಯನ್ನು ಸಾಮಾನ್ಯೀಕರಿಸುತ್ತಿದ್ದರೆ ಮುಖ್ಯವಾಗಿ ನಮ್ಮಲ್ಲಿ ಪ್ರಮುಖ ಸಮತಲಗಳಿವೆ ಒಂದು ನಮ್ಮ ಲಂಬ ಸಮತಲ ಸಮತಲ ಸಮತಲ ಇವುಗಳನ್ನು ಪ್ರಧಾನ ಸಮತಲಗಳು ಎಂದು ಕರೆಯಲಾಗುತ್ತದೆ ಅವುಗಳ ಪರಸ್ಪರ ಲಂಬವಾಗಿರುತ್ತವೆ ಹೆಚ್ಚುವರಿ ಪ್ರೊಫೈಲ್ ಸಮತಲ ಆಗಿದ್ದು ಇದನ್ನು ಸಾಮಾನ್ಯವಾಗಿ ಎರಡೂ ಸಮತಲಗಳಿಗೆ ಲಂಬವಾಗಿ ಪರಿಗಣಿಸುತ್ತೇವೆ ಇದು ಸಮತಲ ಸಮತಲ ಮತ್ತು ಲಂಬ ಸಮತಲ ಎರಡಕ್ಕೂ ಲಂಬವಾಗಿರುತ್ತದೆ ಇತರ ವರ್ಗಗಳನ್ನು ಸಹಾಯಕ ಲಂಬ ಸಮತಲ ಎಂದು ಕರೆಯಲಾಗುತ್ತದೆ ಇದು ಸಮತಲ ಸಮತಲದೊಂದಿಗೆ ಮತ್ತು ಲಂಬ ಸಮತಲದೊಂದಿಗೆ 90 ಡಿಗ್ರಿ ಕೋನವನ್ನು ಮಾಡುತ್ತದೆ ಆದ್ದರಿಂದ ನಾವು ಪರಿಗಣಿಸಲು ಬಯಸುವ ಯಾವುದೇ ವಸ್ತು ಲಂಬ ಸಮತಲ ಸಮತಲ ಸಮತಲ ಮತ್ತು ಸಹಾಯಕ ಸಮತಲ ಅಥವಾ ಸಹಾಯಕ ಲಂಬ ಸಮತಲದ ನಡುವೆ ಇರಬೇಕು ಅದಕ್ಕಾಗಿ ಮಾತ್ರ ಈ ಪ್ರಕ್ಷೇಪಗಳನ್ನು ತೆಗೆದುಕೊಳ್ಳಬಹುದು ಈ ಪ್ರಕ್ಷೇಪಗಳನ್ನು ತೆಗೆದುಕೊಂಡ ನಂತರ ಈ ಇಳಿಜಾರಿನ ಕೋನಕ್ಕೆ ಅನುಗುಣವಾಗಿ ಈ ಸಹಾಯಕ ಲಂಬ ಸಮತಲವನ್ನು ತಿರುಗಿಸುತ್ತೇವೆ ಈ ವಿಷಯದ ಬಗ್ಗೆ ತಿರುಗುವಿಕೆಯನ್ನು ತೆಗೆದುಕೊಳ್ಳುತ್ತಿದ್ದರೆ ಇದರ ಬಗ್ಗೆ ತಿರುಗಬಹುದು ಇದರಿಂದ ಪ್ರಕ್ಷೇಪಗಳ ನೋಟವನ್ನು ತೆಗೆದುಕೊಳ್ಳುತ್ತೇವೆ ಅಂತೆಯೇ ಇದು ಸಹಾಯಕ ಇಳಿಜಾರಾದ ಸಮತಲವಾಗಿದ್ದರೆ ಮತ್ತು ಇದಕ್ಕಾಗಿ ಸಹಾಯಕ ಮೇಲ್ಭಾಗದ ನೋಟಗಳಾಗಿದ್ದರೆ ನಮ್ಮಲ್ಲಿರುವುದು ಇದು ಸಹಾಯಕ ಇಳಿಜಾರಾದ ಸಮತಲವು ಸಮತಲ ಸಮತಲದೊಂದಿಗೆ ಕೋನವನ್ನು ಮಾಡುತ್ತದೆ ಇದು ಯಾವಾಗಲೂ ಲಂಬ ಸಮತಲಕ್ಕೆ ಲಂಬವಾಗಿರುತ್ತದೆ ಆದ್ದರಿಂದ ಲಂಬ ಸಮತಲ ಸಮತಲ ಸಮತಲ ಮತ್ತು ಸಹಾಯಕ ಸಮತಲದ ನಡುವೆ ಇರುವ ಯಾವುದೇ ವಸ್ತು ನಾವು ಅದನ್ನು ನೋಡಲು ಹೋದರೆ ಪ್ರಕ್ಷೇಪಗಳು ಈ ಇಳಿಜಾರಾದ ಸಮತಲದಲ್ಲಿ ತೆಗೆದುಕೊಳ್ಳಲ್ಪಡುತ್ತವೆ ಈ ಅಕ್ಷದ ಬಗ್ಗೆ ಪ್ರಕ್ಷೇಪಗಳನ್ನು ನಿರ್ಮಿಸುತ್ತೇವೆ ಕೊನೆಯ ತರಗತಿಯಲ್ಲಿ ಈ ಪಂಚಭುಜವನ್ನು ನೋಡಿದ್ದೇವೆ ಆ ಪಂಚಭುಜವು ಸಹಾಯಕ ಸಮತಲದಲ್ಲಿ ನಿರ್ದಿಷ್ಟ ಕೋನವನ್ನು ಮಾಡುವ ರೀತಿಯಲ್ಲಿ ರಚಿಸಿದ್ದೇವೆ ಆದ್ದರಿಂದ ಮುಂದಿನ ತರಗತಿಗಳಲ್ಲಿ ರೇಖೆಗಳು ಸಮತಲಗಳು ಮತ್ತು ಘನವಸ್ತುಗಳಿಗಾಗಿ ಈ ಸಹಾಯಕ ಸಮತಲಗಳ ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ ಮೊದಲನೆಯದಾಗಿ ಸಹಾಯಕ ಲಂಬ ಸಮತಲದಲ್ಲಿ ಪ್ರಕ್ಷೇಪಣಗಳನ್ನು ಹೇಗೆ ನಿರ್ಮಿಸುವುದು ಎಂದು ಕಲಿಯುತ್ತೇವೆ ಒಂದು ಬಿಂದುವಿನೊಂದಿಗೆ ಪ್ರಾರಂಭಿಸೋಣ ಇಲ್ಲಿ ಇದು ಲಂಬ ಸಮತಲ ಸಮತಲ ಸಮತಲ ಮತ್ತು ಸಹಾಯಕ ಸಮತಲವಾಗಿದೆ ಇದು ಸಹಾಯಕ ಲಂಬ ಸಮತಲವಾಗಿದೆ ಏಕೆಂದರೆ ಇದು ಈ ಸಮತಲ ಸಮತಲಕ್ಕೆ ಸಂಬಂಧಿಸಿದಂತೆ 90 ಡಿಗ್ರಿ ಕೋನವನ್ನು ಮಾಡುತ್ತಿದೆ ಆದರೆ ಲಂಬ ಸಮತಲದೊಂದಿಗೆ ಇಳಿಜಾರಿನ ಕೋನವನ್ನು ಮಾಡುತ್ತದೆ ಆದ್ದರಿಂದ ಅದಕ್ಕೆ ಸಂಬಂಧಿಸಿದಂತೆ ನಾವು ಹೊಂದಿರುವ ಲಂಬ ಸಮತಲ ಏನೇ ಇರಲಿ ಒಂದು ಕೋನ ಇರುತ್ತದೆ ಆ ಕಾರಣದಿಂದಾಗಿ ಈ ಸಮತಲವನ್ನು ಲಂಬ ಸಮತಲ ಅಥವಾ ಸಹಾಯಕ ಲಂಬ ಸಮತಲ ಎಂದು ಕರೆಯುತ್ತೇವೆ ಮತ್ತು ಅದು ಬಿಂದು P ಆಗಿರುತ್ತದೆ ಈ P ಬಿಂದುಗಳ ನಿರ್ದೇಶಾಂಕಗಳನ್ನು ಲಂಬ ಸಮತಲ ಮತ್ತು ಅಡ್ಡ ಸಮತಲಕ್ಕೆ ಪ್ರಕ್ಷೇಪಿಸುತ್ತಿದ್ದರೆ ಇದು P ಯ ನಿರ್ದೇಶಾಂಕಗಳಾಗಿರುತ್ತದೆ ಮತ್ತು ಅದನ್ನು ಪ್ರಕ್ಷೇಪಿಸುತ್ತಿದ್ದರೆ ಅದು p ಆಗಿರುತ್ತದೆ ಈಗ ಈ ವಿ P ಗೆ p ಅನ್ನು ಪ್ರಕ್ಷೇಪಿಸುತ್ತಿದ್ದರೆ ಲಂಬ ಸಮತಲದಲ್ಲಿ ನಿಜವಾದ ಉದ್ದವನ್ನು ನೋಡಬಹುದು ಇದು ಸಮತಲ ಸಮತಲದ ಮೇಲಿರುವ ಎತ್ತರವಾಗಿರುತ್ತದೆ ನಾವು ನೋಡಲಿರುವ ನಿಜವಾದ ಉದ್ದ ಈ m ಆಗಿದೆ ಲಂಬ ಸಮತಲದಲ್ಲಿಯೂ ಸಹ ಪ್ರಕ್ಷೇಪಿಸುತ್ತಿದ್ದರೆ ಈ m ನೋಡುತ್ತೇವೆ ಈ P ಬಿಂದುವನ್ನು ಮತ್ತೆ ಈ ಸಹಾಯಕ ಲಂಬ ಸಮತಲಕ್ಕೆ ಪ್ರಕ್ಷೇಪಿಸುವಾಗ ಎತ್ತರವನ್ನು m ಎಂದು ನೋಡಲಿದ್ದೇವೆ ಇದು ಸಮತಲ ಸಮತಲದ ಮೇಲಿರುವ ಎತ್ತರ ಏಕೆಂದರೆ ಅದು ಲಂಬ ಸಮತಲ ಮತ್ತು ಸಹಾಯಕ ಸಮತಲವಾಗಿದೆ ಮೊದಲ ಸಹಾಯಕ ಸಮತಲವಾದ p ಎಂಬ ಸಂಕೇತವನ್ನು ಬಳಸುತ್ತೇವೆ ಈ ಬಿಂದುವನ್ನು P ಕೆಳಕ್ಕೆ ಪ್ರಕ್ಷೇಪಿಸಿದಾಗ ಅದು P ಆಗಿರುತ್ತದೆ ಮತ್ತು ಆ ಪ್ರಕ್ಷೇಪಣಗಳನ್ನು o1 ಎಂದು ಕರೆಯುತ್ತೇವೆ ಈ P ಬಿಂದುವಿನ ನಿರ್ದೇಶಾಂಕಗಳು ಸಹಾಯಕ ಸಮತಲದಲ್ಲಿ ಪ್ರಕ್ಷೇಪಿಸಲ್ಪಟ್ಟಿದ್ದು ಅದು o1 p1 ಆಗಿ ನೀಡುತ್ತದೆ ಸಾಮಾನ್ಯವಾಗಿ ಈ ಬಿಂದುವನ್ನು ಆ ರೀತಿಯಲ್ಲಿ ಹೊಂದಿಸಿದಾಗ ಸಹಾಯಕ ಸಮತಲವು ಲಂಬ ಸಮತಲಕ್ಕೆ ಸಂಬಂಧಿಸಿದಂತೆ ಕೋನ ಫೈ Φ ಮಾಡುತ್ತದೆ ಈ ಸಹಾಯಕ ಲಂಬ ಸಮತಲಕ್ಕಾಗಿ ಬಳಸುವ ಸಂಕೇತವೆಂದರೆ ಅದು ಲಂಬ ಸಮತಲಕ್ಕೆ ಸಂಬಂಧಿಸಿದಂತೆ ಕೋನ ಫೈ Φ ಮಾಡುತ್ತದೆ p ಯಾವಾಗಲೂ ವಿ P ಯಲ್ಲಿ ಪ್ರಕ್ಷೇಪಣವಾಗಿದೆ ಮತ್ತು p ಎಂಬುದು ಎಚ್ P ಯಲ್ಲಿ ಪ್ರಕ್ಷೇಪಣವಾಗಿದೆ p1 ಎಂಬುದು ಎ ಪಿ ಸಹಾಯಕ ಲಂಬ ಸಮತಲದಲ್ಲಿ ಪ್ರಕ್ಷೇಪಣವಾಗಿದೆ ಮತ್ತು ನಿಜವಾದ ಉದ್ದಗಳು ಅದನ್ನು ಎಲ್ಲಿ ಕಾಣುತ್ತೇವೆ ವಿಶೇಷವಾಗಿ ಅಂತಹ ರೀತಿಯ ಬಿಂದುಗಳಿಗೆ ಸಮತಲ ಸಮತಲದ ಮೇಲಿನ ಎತ್ತರ P ಯಲ್ಲಿ ಅದು m ಎಂದು ನೋಡುತ್ತೇವೆ ಮತ್ತು ಸಹಾಯಕ ಮುಂಭಾಗದ ನೋಟದಲ್ಲಿ ನೋಡುತ್ತೇವೆ ಅದನ್ನು ತಿರುಗಿಸುತ್ತಿದ್ದರೆ ಅದು ಮುಂಭಾಗದ ನೋಟವಾಗುತ್ತದೆ ಅದನ್ನು ಆ ದಿಕ್ಕಿನಲ್ಲಿ ತಿರುಗಿಸಿ ನಂತರ ಅದು ಈ ಸಹಾಯಕ ಸಮತಲದ ಮುಂಭಾಗದ ನೋಟದಂತೆ ನೋಡುತ್ತೇವೆ ಮತ್ತು ಈ ಅಕ್ಷದ X1Y1 ಬಗ್ಗೆ ತಿರುಗಿಸುತ್ತೇವೆ ಆದ್ದರಿಂದ ಈ X1 ಬಿಂದುವಿನಲ್ಲಿ ಅದನ್ನು ತಿರುಗಿಸಿ ಇದರಿಂದ ಅದನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಇನ್ನೊಂದು ಮಾರ್ಗವೆಂದರೆ ಅದನ್ನು ಮೂರು ಆಯಾಮಗಳಲ್ಲಿ ನೋಡುವುದು ಅದು ಯಾವಾಗಲೂ ಮುಂಭಾಗದ ನೋಟ ಮತ್ತು ಯಾವಾಗಲೂ ಮೇಲ್ಭಾಗದ ನೋಟ ಇರುತ್ತದೆ ನಾವು ಚಿತ್ರಿಸುತ್ತಿರುವ ಒಂದು ರೇಖೆ ಇದೆ ಆ ವೀಕ್ಷಣೆಗಳನ್ನು ಪುನಃ ಚಿತ್ರಿಸುವುದು ಇದು ಮುಂಭಾಗದ ನೋಟವಾಗಿದೆ ಇದು ಮೇಲ್ಭಾಗದ ನೋಟವಾಗಿದೆ ಈ ರೇಖೆ X1 ಸಮತಲ ಸಮತಲದೊಂದಿಗೆ ಇಳಿಜಾರಿನ ಕೋನವನ್ನು ಮಾಡುತ್ತದೆ ಆದ್ದರಿಂದ ಇಲ್ಲಿ ನಾವು ಅಂತಹ ರೀತಿಯ X1 Y1 ಸಮತಲವನ್ನು ಹೊಂದಿದ್ದೇವೆ ಈ ಸಮತಲ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಗಾದರೂ ಕೋನವನ್ನು ಮಾಡುವುದು ಇದೆ ಇದು ಫೈ Φ ಕೋನವಾಗಿದೆ ಈ ಸಹಾಯಕ ಸಮತಲ X1Y1 ಅನ್ನು ರಚಿಸುತ್ತೇವೆ ಈ ಬಿಂದುಗಳ ಮಾಹಿತಿಯನ್ನು ಇಲ್ಲಿಂದಲೇ ಪ್ರಕ್ಷೇಪಿಸುತ್ತದೆ ಈ p ಬಿಂದುವನ್ನು ಪ್ರಕ್ಷೇಪಿಸುತ್ತಿದ್ದರೆ ಅದು ಅಲ್ಲಿ ಪ್ರಕ್ಷೇಪಿಸುತ್ತದೆ ಮತ್ತು ಅದು ಅಲ್ಲಿಗೆ ಹೋಗುತ್ತದೆ ಅಂತೆಯೇ ಈ p ಬಿಂದುವು ಆ ಬಿಂದುವಿಗೆ ಹೋಗುತ್ತದೆ ಇದನ್ನು ಕೆಲವು ಬಿಂದುಗಳನ್ನು ಪ್ರಕ್ಷೇಪಿಸುತ್ತಿದ್ದರೆ ಆ ಬಿಂದುವಿಗೆ ಪ್ರಕ್ಷೇಪಿಸಬೇಕು ಮತ್ತು ಅದನ್ನು ಆ ದಿಕ್ಕಿನಲ್ಲಿ ತಿರುಗಿಸುತ್ತಿದ್ದೇವೆ ಅದು ಅಲ್ಲಿಗೆ ಬರುತ್ತದೆ ಈ p ಬಿಂದುವು ಅಲ್ಲಿಗೆ ಪ್ರಕ್ಷೇಪಿಸಲ್ಪಡುತ್ತದೆ ಮತ್ತು ಅದು ಈ ಬಿಂದುವಿಗೆ ಸಹಾಯಕ ಸಮತಲಕ್ಕೆ ಬರುತ್ತದೆ ಮತ್ತು ಅಲ್ಲಿಂದ ಅದು ಆ ರೇಖೆಗೆ ಸಮಾನಾಂತರವಾಗಿ ಹೋಗುತ್ತದೆ ಆದ್ದರಿಂದ ಆ ರೇಖೆಗೆ ಸಮಾನಾಂತರವಾಗಿ ಅದರ ಸುತ್ತಲೂ ನಿರ್ಮಿಸಲು ಹೊಸ ಸ್ಥಾನದಲ್ಲಿದ್ದೇವೆ ಮತ್ತು ವೀಕ್ಷಣೆಗಳನ್ನು ನಿರ್ಮಿಸಲು ಹೊಸ ಸ್ಥಾನವನ್ನು ತರುತ್ತೇವೆ ಈ ಎಚ್ P 90 ಡಿಗ್ರಿಗಳನ್ನು ತಿರುಗಿಸುವ ಮೂಲಕ ಅದನ್ನು ವಿ P ಯಲ್ಲಿ ಸಮತಲಕ್ಕೆ ತರುತ್ತೇವೆ ನಾವು ಹಿಂದಕ್ಕೆ ಹೋಗೋಣ ಅದನ್ನು ಈ ಎಚ್ಪಿ P ಗೆ 90 ಡಿಗ್ರಿಗಳಷ್ಟು ತಿರುಗಿಸಬೇಕಾಗಿದೆ ಇದರಿಂದಾಗಿ ಈ ಸಮತಲವನ್ನು ಆ ದಿಕ್ಕಿನಲ್ಲಿ ತಿರುಗಿಸುವಾಗ ಅದನ್ನು ಪಡೆಯುತ್ತೇವೆ P ಒಮ್ಮೆ ವಿ P ಯೊಂದಿಗೆ ಸಮತಲದಲ್ಲಿದ್ದರೆ ಎ ಪಿ ಅನ್ನು X1Y1 ರೇಖೆಯ ಸುತ್ತ ತಿರುಗಿಸಲಾಗುತ್ತದೆ ಆದ್ದರಿಂದ ಅದು ಸಮತಲ ಸಮತಲ ಮತ್ತು ಲಂಬ ಸಮತಲ ಎರಡರಲ್ಲೂ ಸಮತಲದಲ್ಲಿ ಆಗುತ್ತದೆ ಆದ್ದರಿಂದ ಚಿತ್ರಾತ್ಮಕವಾಗಿ ಇಲ್ಲಿ ನಾವು X1Y1 ಅನ್ನು ತೋರಿಸುತ್ತಿದ್ದೇವೆ ಅದನ್ನು ತಿರುಗಿಸಲಿದ್ದೇವೆ ಇದರಿಂದ ಅದು ಫೈ Φ ಕೋನವನ್ನು ಮಾಡುತ್ತದೆ ಮತ್ತು ಅದು ಸಂಪೂರ್ಣ ವಿಷಯ ಎ ಸಮತಲ ಮತ್ತು ಈ ನೋಟವು ಸಹಾಯಕ ಮುಂಭಾಗದ ನೋಟವಾಗಿದೆ ಅನುಸರಿಸಬೇಕಾದ ಕ್ರಮಗಳನ್ನು ಅದನ್ನು ಉದಾಹರಣೆಯ ಮೂಲಕ ಕಲಿಯೋಣ ಅದೇ ಬಿಂದು p ಅಲ್ಲಿ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟವನ್ನು ಹೊಂದಿದ್ದೇವೆ ಮೊದಲ ಹಂತವೆಂದರೆ XY ರೇಖೆಯನ್ನು ರಚಿಸುವುದು ಮತ್ತು p ಮತ್ತು p ಅನ್ನು ಗುರುತಿಸಿ ಆದ್ದರಿಂದ ಮೊದಲು ನಾವು ಏನು ಮಾಡುತ್ತೇವೆ XY ಸಮತಲವು ಬರೆಯುತ್ತೇವೆ ನಂತರ p ಮತ್ತು p ಬಿಂದುವನ್ನು ಗುರುತಿಸುತ್ತೇವೆ ಆದ್ದರಿಂದ ಮೇಲ್ಭಾಗದ ನೋಟದಲ್ಲಿ p ಬಿಂದು ಮತ್ತು ಮುಂಭಾಗದ ನೋಟದಲ್ಲಿ p' ಬಿಂದುವನ್ನು ನಿರ್ಮಿಸುತ್ತೇವೆ ನಂತರ ಎರಡನೇ ಹಂತ ಸಹಾಯಕ ಲಂಬ ಸಮತಲವು ಅದನ್ನು ಫೈ Φ ಕೋನವನ್ನು ವಿ P ಗೆ ಮಾಡುತ್ತದೆ ಆದ್ದರಿಂದ ಈಗಾಗಲೇ ನಮಗೆ XY ಅಕ್ಷ ತಿಳಿದಿದೆ ಮತ್ತು p p ಬಿಂದುಗಳನ್ನು ಕೆಳಗೆ ಗುರುತಿಸಲಾಗಿದೆ ಸ್ವಲ್ಪ ದೂರವನ್ನು ಬಿಟ್ಟು X1 Y1 ರೇಖೆಯನ್ನು ರಚಿಸಿರಿ ಆದರೆ ಇದು ಲಂಬ ಸಮತಲಕ್ಕೆ ಸಂಬಂಧಿಸಿದಂತೆ ಕೋನ ಫೈ Φ ಅನ್ನು ಮಾಡಬೇಕಿದೆ ಆದ್ದರಿಂದ ಆ ಪ್ರಕ್ಷೇಪಣವು ಅದನ್ನು XY ಗೆ ಸಂಬಂಧಿಸಿದಂತೆ ನೋಡುತ್ತೇವೆ ಮತ್ತು ಈ ಸಮತಲವು ಇಲ್ಲಿರಬಹುದು ಆದ್ದರಿಂದ ಯಾವುದೇ ಅನಿಯಂತ್ರಿತ ದೂರದಲ್ಲಿ ಈ ಸಮತಲವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರಬೇಕು ನಂತರ P ಬಿಂದುವು ಮೇಲಿನ m ಎತ್ತರದಲ್ಲಿರುತ್ತದೆ ಅಂದರೆ ಮೇಲಿನ ಎತ್ತರವನ್ನು ಅದನ್ನು ಲಂಬ ಸಮತಲದಲ್ಲಿ ನೋಡುತ್ತೇವೆ ಆದ್ದರಿಂದ o p ಎಂಬುದು m ಆಗಿದೆ ಸಹಾಯಕ ಮುಂಭಾಗದ ನೋಟ p1 ಸಹ X1Y1 ರೇಖೆಯ m ಎತ್ತರದಲ್ಲಿರುತ್ತದೆ ಏಕೆಂದರೆ ಅದನ್ನು ಸಹಾಯಕ ಲಂಬ ಸಮತಲಕ್ಕೆ ಪ್ರಕ್ಷೇಪಿಸುತ್ತಿದ್ದೇವೆ ಸುಮಾರು X1Y1 ಅಕ್ಷವು ಅದು ಇನ್ನೊಂದು ಬದಿಯಲ್ಲಿರುತ್ತದೆ ಆದ್ದರಿಂದ ಇದು ಆ ಬಿಂದುಗಳಿಗಿಂತ ಮೇಲಿರುವ X1Y1 ಅಕ್ಷವಾಗಿದೆ ಏಕೆಂದರೆ ಇದು ಲಂಬ ಸಮತಲವಾಗಿದೆ ಪ್ರಕ್ಷೇಪಗಳು ಸಹ ಮುಂಭಾಗದ ನೋಟದಲ್ಲಿವೆ ಇದು p1 ಆಗಿರುತ್ತದೆ ಮತ್ತು ಈ ದೂರ m ಆಗಿರುತ್ತದೆ ನಾವು ನಿರ್ವಹಿಸಬೇಕಾಗಿರುತ್ತದೆ ಏಕೆಂದರೆ ಮುಂಭಾಗದ ನೋಟದಲ್ಲಿ ನೋಡುವ ನಿಜವಾದ ಉದ್ದವಿದೆ ಈ ಮುಂಭಾಗದ ನೋಟವು ಲಂಬ ಸಮತಲಕ್ಕಿಂತ ಮೇಲಿರಬಹುದು ಅಥವಾ ಎ ಪಿ ಮುಂಭಾಗದ ನೋಟವೂ ಆಗಿರಬಹುದು p1 ಅನ್ನು ಗುರುತಿಸಿದ ನಂತರ o1 ಅನ್ನು ಅಳೆಯುತ್ತೇವೆ ಇದು ಛೇದಿಸುವ ಬಿಂದುವಾಗಿದೆ p1' ನಿಂದ ರೇಖೆಗಳಿಂದ ಕೆಳಕ್ಕೆ ನಿರ್ಮಿಸುತ್ತಿದ್ದರೆ o1 p1' o p ಗೆ ಸಮಾನವಾಗಿರುತ್ತದೆ ಅದು ಗುರುತಿಸುವ ವಿಧಾನ